ನಿಮ್ಮ ಡೆಸ್ಕ್ಟಾಪ್ಗೆ ಗ್ರಂಥಸೂಚಿ ಡೇಟಾವನ್ನು ಸಂಗ್ರಹಿಸಲು ಸೈನ್ಸ್ ಮತ್ತು ಸ್ಕೋಪಸ್ನಂತಹ ಪರಿಕರಗಳನ್ನು ಹೇಗೆ ಬಳಸುವುದು ಎಂಬುದರ ಕುರಿತು ಲಿಟರೇಚರ್ ಸರ್ವೇ ಮಾಡ್ಯೂಲ್ನ ಎರಡನೇ ಭಾಗವಾಗಿದೆ ಈ ಡೇಟಾವು ನಿಮಗೆ ಲೇಖನ ಅಥವಾ ನಿಮ್ಮ ಪ್ರಬಂಧವನ್ನು ಬರೆಯಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಪ್ರಬಂಧದಲ್ಲಿ ಗ್ರಂಥಸೂಚಿ ಕ್ಷೇತ್ರಗಳನ್ನು ಜನಪ್ರಿಯಗೊಳಿಸುತ್ತದೆ ನಾನು ಈ ಎರಡನೇ ಭಾಗದಲ್ಲಿ ನಿಮಗೆ ಅಗತ್ಯವಿರುವ ಪ್ರತಿಯೊಂದು ವಿಭಿನ್ನ ಗ್ರಂಥಸೂಚಿ ಡೇಟಾ ಕ್ಷೇತ್ರವನ್ನು ಟೈಪ್ ಮಾಡದೆಯೇ ಮಾಹಿತಿ ಮೂಲವಾಗಿ ಹೊಂದಲು ತಿಳಿಸುತ್ತೇನೆ ಎಂದಿನಂತೆ ನಾವು ಹಕ್ಕು ನಿರಾಕರಣೆಯನ್ನು ಮಾಡಬೇಕು ಸ್ಕಾಪಸ್ ಅನ್ನು ಒಂದು ಸಾಧನವಾಗಿ ಬಳಸುವ ಸಾಹಿತ್ಯ ಸಮೀಕ್ಷೆಯನ್ನು ಪ್ರಾರಂಭಿಸುವ ಮೊದಲು ನಾವು ಒಂದು ಚೆಕ್ ಪಟ್ಟಿ ಹೊಂದಿರಬೇಕು ಸ್ಕೋಪಸ್ ಉಪಕರಣಕ್ಕೆ ನಾವು ಪ್ರವೇಶ ಹೊಂದಿದ್ದೀರಾ ಎಂದು ನಾವು ಸ್ಪಷ್ಟವಾಗಿ ಕೇಳಬೇಕು ಆದ್ದರಿಂದ ನೀವು ಸ್ಕೋಪಸ್ಗಾಗಿ ಚಂದಾದಾರಿಕೆಯನ್ನು ಹೊಂದಿದ್ದರೆ ಮತ್ತು ಹೌದು ಐಪಿ ವಿಳಾಸ ಅಥವಾ ರೋಮಿಂಗ್ ಲಾಗಿನ್ ಮೂಲಕ ಪ್ರವೇಶ ಮತ್ತು ಪ್ರವೇಶವು ಐಪಿ ವಿಳಾಸದ ಮೂಲಕ ಇದ್ದಲ್ಲಿ ಪ್ರಾಕ್ಸಿ ಮೂಲಕ ಪ್ರವೇಶಿಸಲು ನೀವು ಬಯಸುತ್ತೀರಾ ಮತ್ತು ನಿಮ್ಮ ಲೈಬ್ರರಿಯನ್ ಅನ್ನು ದಯವಿಟ್ಟು ಕೇಳಿಕೊಳ್ಳಿ ಇದು ಪ್ರಾಕ್ಸಿ ಮೂಲಕದ್ದರೆ ಅದು ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಅಗತ್ಯವಿದೆಯೇ ಮತ್ತು ಈ ನಿರ್ದಿಷ್ಟ ಪೋರ್ಟಲ್ ಅನ್ನು ಬಳಸಿಕೊಂಡು ಸಾಹಿತ್ಯ ಸಮೀಕ್ಷೆಯನ್ನು ಪ್ರಾರಂಭಿಸಲು ನಿಮಗೆ ಅಂತಹ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಹೊಂದಿದೆಯೇ ಎಂದು ಇದು ರೋಮಿಂಗ್ ಲಾಗಿನ್ ಮೂಲಕ ಇದ್ದರೆ ಪೋರ್ಟಲ್ ಮೂಲಕ ಲಾಗಿನ್ ಮಾಡಲು ನೀವು ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಪಡೆಯಬೇಕು ಆದ್ದರಿಂದ ನೀವು ಮಾಹಿತಿಯನ್ನು ಹೊಂದಿದ್ದೇವೆ ಎಂದು ಊಹಿಸಿಕೊಂಡು ಈ ಪೋರ್ಟಲ್ನಲ್ಲಿ ಸಾಹಿತ್ಯ ಸಮೀಕ್ಷೆಯನ್ನು ನಾವು ಪ್ರಾರಂಭಿಸಬಹುದು ಮತ್ತು ಈ ಪೋರ್ಟಲ್ನ URL ಅನ್ನು ನಾನು ಇಲ್ಲಿ ನೀಡಿದ್ದೇನೆ ಮತ್ತು ಈ ಪೋರ್ಟಲ್ನ URL ಅನ್ನು ಸಂಭವಿಸಿದರೆ ಬದಲಿಸಲು ಏಕೆಂದರೆ ಮಾರಾಟಗಾರ ಅಥವಾ ಕಂಪನಿಯು ಬದಲಾಗಿದೆ ನಂತರ ದಯವಿಟ್ಟು ಎಲ್ಸೆವಿಯರ್ ಮತ್ತು ಸ್ಕಾಪಸ್ ನಂತಹ ಪದಗಳಿಗಾಗಿ ಇಂಟರ್ನೆಟ್ ಅನ್ನು ಹುಡುಕಿ ಮತ್ತು ಸರಿಯಾದ URL ಅನ್ನು ಗುರುತಿಸಿ ನೀವು ಪ್ರವೇಶವನ್ನು ಹೊಂದಿಲ್ಲ ಮತ್ತು ಈ ಪೋರ್ಟಲ್ ಅನ್ನು ತೆರೆಯಲು ಬಯಸಿದರೆ ನೀವು ಈ ಪರದೆ ನೋಡುವಿರಿ ಪರದೆ ನೀವು ಯಾವುದನ್ನಾದರೂ ಹುಡುಕುವಂತೆ ಅವಕಾಶ ನೀಡುವುದಿಲ್ಲ ಮತ್ತು ಲಾಗಿನ್ ಮಾಡಲು ನಿಮ್ಮನ್ನು ಕೇಳುತ್ತದೆ ಏಕೆಂದರೆ ನೀವು ಪ್ರವೇಶಿಸುತ್ತಿರುವಿರಿ ಅಥವಾ ನಿಮ್ಮ ಸಂಸ್ಥೆಗಳ ನೆಟ್ವರ್ಕ್ನಿಂದ ಹೊರಗೆ ಪ್ರವೇಶಿಸಲು ಪ್ರಯತ್ನಿಸುತ್ತೀರಿ ನಿಮ್ಮ ಇನ್ಸ್ಟಿಟ್ಯೂಟ್ ಮೂಲಕ ಒಮ್ಮೆಯಾದರೂ ಪ್ರವೇಶಕ್ಕೆ ನೀವು ಈಗಾಗಲೇ ನೋಂದಾಯಿಸಿದ್ದರೆ ನೀವು ಲಾಗ್ ಇನ್ ಮಾಡಿದ್ದೀರಿ ಎಂದು ಪತ್ತೆಹಚ್ಚಬಹುದು ಮತ್ತು ನೀವು ಭಾಗಶಃ ಪ್ರವೇಶವನ್ನು ಒದಗಿಸಬಹುದು ಆದಾಗ್ಯೂ ನೀವು ಯಾವುದೇ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ನೀವು ನಿಜವಾಗಿ ಲಾಗಿನ್ ಮಾಡಬೇಕಾಗಿದೆ ಮತ್ತು ನೀವು ಪ್ರವೇಶವನ್ನು ಹೊಂದಿದ್ದಲ್ಲಿ ಮುಂಭಾಗದ ಪುಟವು ಹೇಗೆ ಕಾಣುತ್ತದೆ ಇದರರ್ಥ ನೀವು ಹುಡುಕುವುದು ಈಗ ಸಿದ್ಧವಾಗಿದೆ ಏಕೆಂದರೆ ಹುಡುಕಾಟ ರೂಪವು ನಿಮಗಾಗಿ ಸುಲಭವಾಗಿ ಲಭ್ಯವಿದೆ ಮತ್ತು ನೀವು ಹುಡುಕಾಟವನ್ನು ಪ್ರಾರಂಭಿಸುವ ಮೊದಲು ನೋಂದಾಯಿಸಲು ನಾನು ನಿಮಗೆ ಸಲಹೆ ಮಾಡಬಹುದು ಮತ್ತು ಲಾಗಿನ್ ಮಾಡಿ ಏಕೆಂದರೆ ನಿಮ್ಮ ಸಾಹಿತ್ಯದ ಸಮೀಕ್ಷೆಯ ಇತಿಹಾಸವನ್ನು ಮತ್ತು ನಿಮ್ಮ ಸ್ವಂತ ಪ್ರೊಫೈಲ್ನಲ್ಲಿ ಸಂಘಟಿತ ಶೈಲಿಯಲ್ಲಿ ಎಲ್ಲಾ ಹುಡುಕಾಟ ಫಲಿತಾಂಶಗಳನ್ನು ನೀವು ಇರಿಸಿಕೊಳ್ಳಬಹುದು ಮತ್ತು ನಿಮ್ಮ ಸಾಹಿತ್ಯ ಸಮೀಕ್ಷೆ ಕೆಲಸವನ್ನು ನೀವು ಕೊನೆಯ ಬಾರಿಗೆ ಬಿಟ್ಟುಹೋದ ಸ್ಥಳದಿಂದ ಪ್ರಾರಂಭಿಸಲು ಸಹಾಯಕವಾಗುವುದು ಹಾಗಾಗಿ ನೀವು ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮನ್ನು ನೋಂದಾಯಿಸಿಕೊಳ್ಳಬಹುದು ಸ್ಕೊಪಸ್ನಲ್ಲಿ ಲಾಗಿನ್ ಮತ್ತು ಪಾಸ್ವರ್ಡ್ ಪಡೆದುಕೊಳ್ಳಿ ಮತ್ತು ಪ್ರೊಫೈಲ್ಗಾಗಿ ನೀವು ಅಧಿಕೃತ ಇಮೇಲ್ ಅನ್ನು ಬಳಸಿಕೊಳ್ಳುವ ಮೊದಲು ಕೆಲವು ಪರಿಶೀಲನಾ ಪಟ್ಟಿಗಳು ಲಭ್ಯವಿರುತ್ತವೆ ಆದ್ದರಿಂದ ನೀವು ನಿಮ್ಮ ನಿಮ್ಮ ಸಾಹಿತ್ಯ ಸಮೀಕ್ಷೆಯನ್ನು ಮಾಡುವಾಗ ಮತ್ತು ಈ ರುಜುವಾತುಗಳನ್ನು HANDY ಹೊಂದಿದ್ದರೂ ನೀವು ಸಾಹಿತ್ಯಕ್ಕೆ ಸಮೀಕ್ಷೆ ಮಾಡಬೇಕಾದರೆ ಪೋರ್ಟಲ್ಗೆ ಲಾಗಿನ್ ಆಗಬಹುದು ಮತ್ತು ಒಮ್ಮೆ ನೀವು ಪ್ರವೇಶಿಸಿದಾಗ ನಿಮ್ಮ ಹುಡುಕಾಟಗಳು ಮತ್ತು ಹುಡುಕಾಟ ಇತಿಹಾಸವನ್ನು ಉಳಿಸಬಹುದು ಇದು ಹೇಗೆ ಕಾಣುತ್ತದೆ ನೀವು ಲಿಂಕ್ ರಿಜಿಸ್ಟರ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ತೋರಿಸಲಾಗುವಂತಹ ಸಣ್ಣ ಫಾರ್ಮ್ ಇರುತ್ತದೆ ನೀವು ಎಲ್ಲಾ ಕ್ಷೇತ್ರಗಳನ್ನು ತುಂಬಬಹುದು ನೈಸರ್ಗಿಕವಾಗಿ ನೀವು ಪರವಾನಗಿ ನಿಯಮಗಳಿಗೆ ಸಮ್ಮತಿಸುವಿರಿ ಮತ್ತು ನಂತರ ನೋಂದಾಯಿಸಿಕೊಳ್ಳಬಹುದು ಒಮ್ಮೆ ನೀವು ನೋಂದಾಯಿಸಿ ನಂತರ ಈ ಲಾಗಿನ್ ಫಾರ್ಮ್ ಅನ್ನು ನೀವು ಲಾಗಿನ್ ಮಾಡಬಹುದು ಮತ್ತು ನಿಮ್ಮ ಲಾಗಿನ್ ಅನ್ನು ನೆನಪಿಟ್ಟುಕೊಳ್ಳಲು ನೀವು ಪೋರ್ಟಲ್ ಅನ್ನು ಕೇಳಬಹುದು ಆದ್ದರಿಂದ ನೀವು ಎರಡನೇ ಅವಧಿಯಲ್ಲಿ ಲಾಗಿನ್ ಮಾಡದೆಯೇ ವಿಭಿನ್ನ ಅವಧಿಯಲ್ಲಿ ಸಾಹಿತ್ಯ ಸಮೀಕ್ಷೆಯನ್ನು ಮಾಡಬಹುದು ಆದ್ದರಿಂದ ನಾವು ಕೀವರ್ಡ್ ಆಧಾರಿತ ಹುಡುಕಾಟವನ್ನು ಬಳಸಿಕೊಂಡು ಪ್ರದರ್ಶನವನ್ನು ತೋರಿಸಲು ಹೋಗುತ್ತೇವೆ ಮತ್ತು ನಾವು ವೆಬ್ ಆಫ್ ಸೈನ್ಸ್ನಲ್ಲಿರುವ ಇತರ ಮಾಡ್ಯೂಲ್ನಲ್ಲಿ ನೋಡಿದಂತೆಯೇ ಒಂದೇ ರೀತಿಯ ಕೀವರ್ಡ್ ಬಳಸುತ್ತೇವೆ ನಾವು ಜಾಗವನ್ನು ಜಾಗರೂಕತೆಯಿಂದ ಆರಿಸಬೇಕು ಸ್ಕೋಪಸ್ನಲ್ಲಿ ಲಭ್ಯವಿರುವ ಕ್ಷೇತ್ರಗಳ ಸಮೂಹವು ವೆಬ್ ಆಫ್ ಸೈನ್ಸ್ನಲ್ಲಿ ಲಭ್ಯವಿರುವುದರಿಂದ ಸ್ವಲ್ಪ ಭಿನ್ನವಾಗಿದೆ ನೀವು ಲೇಖನ ಶೀರ್ಷಿಕೆ ಅಮೂರ್ತ ಕೀವರ್ಡ್ಗಳು ಎಲ್ಲವನ್ನೂ ಒಟ್ಟಿಗೆ ಆಯ್ಕೆಮಾಡಬಹುದು ಮತ್ತು ಅದರಲ್ಲಿ ಒಂದು ಕೀವರ್ಡ್ಗಳ ಹುಡುಕಾಟವನ್ನು ಹುಡುಕಬಹುದು ಅಥವಾ ನೀವು ಅವುಗಳನ್ನು ಲೇಖಕರು ಮೊದಲ ಲೇಖಕರು ಮೂಲ ಶೀರ್ಷಿಕೆ ಲೇಖನ ಶೀರ್ಷಿಕೆ ಅಮೂರ್ತ ಕೀವರ್ಡ್ಗಳು ಅಫಿಲಿಯೇಶನ್ ಹೆಸರು ಇತ್ಯಾದಿಗಳನ್ನು ಆಯ್ಕೆ ಮಾಡಬಹುದು ನೀವು ಕಾಲಕಾಲಕ್ಕೆ ಗಮನ ಕೊಡಬೇಕು ಮತ್ತು ನಿರ್ದಿಷ್ಟ ವರ್ಷದಿಂದ ಇನ್ನೊಂದು ವರ್ಷಕ್ಕೆ ನೀವು ಸಮಯವನ್ನು ಆಯ್ಕೆ ಮಾಡಬಹುದು ಅಥವಾ ಪ್ರಸ್ತುತ ವರ್ಷವರೆಗೆ ನೀವು ಎಲ್ಲಾ ವರ್ಷಗಳನ್ನು ಆಯ್ಕೆ ಮಾಡಬಹುದು ಇದರಿಂದಾಗಿ ಹುಡುಕಾಟ ಸಂಪೂರ್ಣ ಡೇಟಾಬೇಸ್ನಲ್ಲಿ ನಡೆಯಲಿದೆ ಮೊದಲ ಬಾರಿಗೆ ಸಾಹಿತ್ಯದ ಸಮೀಕ್ಷೆಯನ್ನು ಮಾಡುತ್ತಿದ್ದ ವ್ಯಕ್ತಿಯೊಬ್ಬರಿಗೆ ಸಾಹಿತ್ಯದ ಸಮೀಕ್ಷೆಗಾಗಿ ಸಂಪೂರ್ಣ ಕಾಲಮಾನವನ್ನು ಬಳಸಲಾಗಿದೆ ಎಂದು ಸಲಹೆ ನೀಡಲಾಗುತ್ತದೆ ವಿಷಯ ಪ್ರದೇಶಗಳು ಸಹ ಸೂಕ್ತವಾದ ಲಿಂಕ್ಗಳನ್ನು ತೋರಿಸುವುದಕ್ಕೆ ಆಯ್ಕೆ ಮಾಡಬೇಕಾಗುತ್ತದೆ ಉದಾಹರಣೆಗೆ ಔಷಧ ಪ್ರದೇಶ ಮತ್ತು ಪ್ರತಿಕ್ರಮದಲ್ಲಿ ಎಂಜಿನಿಯರಿಂಗ್ ವಿಷಯವನ್ನು ಶೋಧಿಸಬಾರದು ಹೇಗಾದರೂ ಎಲ್ಲಾ ವಿಷಯ ಪ್ರದೇಶಗಳನ್ನು ತೆರೆಯಲು ಮತ್ತೆ ಸಲಹೆ ನೀಡಲಾಗುತ್ತದೆ ಇದರಿಂದಾಗಿ ನೀವು ತೋರಿಸುತ್ತಿರುವ ಇಂಟರ್ಡಿಪ್ಪಿಲಿನ ಫಲಿತಾಂಶಗಳನ್ನು ಕಾಣಬಹುದು ನೀವು ಸುಧಾರಿತ ಪ್ರೋಗ್ರಾಮಿಂಗ್ ಅಥವಾ SQL ಸಿಂಟ್ಯಾಕ್ಸನ್ನು ಈಗಾಗಲೇ ತಿಳಿದಿದ್ದರೆ ವಿವಿಧ ಕ್ಷೇತ್ರಗಳು ಮೌಲ್ಯಗಳು ಬೂಲಿಯನ್ ಆಪರೇಟರ್ಗಳು ಮತ್ತು ಆವರಣಗಳನ್ನು ಸಂಯೋಜಿಸುವ ಹುಡುಕಾಟ ಸರಣಿಯನ್ನು ಬಳಸಿಕೊಂಡು ನೀವು ಮುಂಚಿತವಾಗಿ ಹುಡುಕಾಟ ವೈಶಿಷ್ಟ್ಯಗಳನ್ನು ಸಹ ಮಾಡಬಹುದು ಮತ್ತು ಸಾಹಿತ್ಯವನ್ನು ಹುಡುಕಲು ಬಳಸಲಾಗುವ ರೂಪವಾಗಿದೆ ಇದು ಮುಂದಿನ ಪುಟದಲ್ಲಿದೆ ಇಲ್ಲಿ ನನ್ನ ಹೆಸರನ್ನು ನೀವು ನೋಡಬಹುದು ಹುಡುಕಾಟ ಇತಿಹಾಸವನ್ನು ನನ್ನ ಪ್ರೊಫೈಲ್ನಲ್ಲಿ ಸಂಗ್ರಹಿಸಲಾಗುವುದು ನೀವು ನಿಜವಾಗಿಯೂ ಅನೇಕ ಕ್ಷೇತ್ರಗಳನ್ನು ಹೊಂದಬಹುದು ಮತ್ತು ಪ್ಲಸ್ ಬಟನ್ ಅನ್ನು ಬಳಸಿಕೊಂಡು ನೀವು ಹೆಚ್ಚುವರಿ ಜಾಗವನ್ನು ಸೇರಿಸಬಹುದು ಮತ್ತು ನೀವು OR ಅನ್ನು ಬಳಸಿಕೊಂಡು ನಿಮ್ಮ ಹುಡುಕಾಟಗಳನ್ನು ಸಂಯೋಜಿಸಬಹುದು ಅಥವಾ ನೀವು ಎಲ್ಲಾ ವಿಭಿನ್ನ ಫಲಿತಾಂಶಗಳ ಒಕ್ಕೂಟವನ್ನು ಪಡೆಯಲು ನಾನು ಸಲಹೆ ನೀಡುತ್ತೇನೆ ಈ ಕ್ಷೇತ್ರಗಳನ್ನು ನೀವು ಯಾವ ಕ್ಷೇತ್ರಗಳಲ್ಲಿ ಹುಡುಕಬೇಕು ಎಂಬುದು ಸ್ಪಷ್ಟವಾಗಿ ಕಂಡುಬಂದರೆ ನೀವು ಈ ಡ್ರಾಪ್ಡೌನ್ ಮೆನುವನ್ನು ಒತ್ತಿ ಮತ್ತು ನೀವು ಕಾಣಿಸಿಕೊಳ್ಳುವ ಕ್ಷೇತ್ರಗಳ ಪಟ್ಟಿಯನ್ನು ನೋಡಬಹುದು ಮತ್ತು ವಿವಿಧ ಕ್ಷೇತ್ರಗಳು ಯಾವುವು ನೀವು ದಿನಾಂಕಗಳು ಆಧಾರಗಳು ಪ್ರಸ್ತುತತೆ ಮೊದಲ ಲೇಖಕರು ಮತ್ತು ಮುಂದಕ್ಕೆ ಆಯ್ಕೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಲಭ್ಯವಿರುವ ಜಾಗಗಳನ್ನು ನೀವು ನೋಡಬಹುದು ಹಿಂದುಳಿದ ವಿಂಗಡಣೆ ಆದೇಶ ಮತ್ತು ಶೀರ್ಷಿಕೆಯಿಂದ ಮತ್ತು ಇಲ್ಲಿ ನಾನು ಮತ್ತೊಮ್ಮೆ ನಕ್ಷತ್ರವನ್ನು ಹಾಕಿದ್ದೇನೆ ಎಂದು ಉಲ್ಲೇಖಿಸಲಾಗಿದೆ ಏಕೆಂದರೆ ಅನನುಭವಿ ಸಂಶೋಧಕ ಗುರುತಿಸಲು ಇದು ಬಹಳ ಮುಖ್ಯವಾಗಿದೆ ಈ ಪ್ರದೇಶದಲ್ಲಿ ದೊಡ್ಡ ಸಂಖ್ಯೆಯ ಸಂಶೋಧಕರು ಉಲ್ಲೇಖಿಸಲ್ಪಟ್ಟಿರುವ ಪ್ರಕಟಣೆಗಳು ಯಾವುವು ತಕ್ಷಣ ಈ ಪ್ರದೇಶದಲ್ಲಿ ಕೆಲಸದ ಪ್ರಮುಖ ತುಣುಕುಗಳನ್ನು ಗುರುತಿಸಿ ಮತ್ತು ನಾನು 2 ನುಡಿಗಟ್ಟುಗಳು ತ್ವರಿತ ಗಟ್ಟಿಗೊಳಿಸುವಿಕೆ ಮತ್ತು ಕರಗಿದ ಸ್ಪಿನ್ಗೆ ಉದಾಹರಣೆಯಾಗಿ ಹುಡುಕಿದೆ ಇನ್ನಿಂಗ್ ಮತ್ತು ಬೂಲಿಯನ್ ಆಪರೇಟರ್ನೊಂದಿಗೆ ಸಂಯೋಜಿತವಾಗಿದೆ ಆದ್ದರಿಂದ ನಾನು ಈ ಇಬ್ಬರ ಒಕ್ಕೂಟವನ್ನು ಪಡೆಯುತ್ತಿದ್ದೇನೆ ಮತ್ತು ನಾನು ಹಿಟ್ 22000 ಸಂಖ್ಯೆಯನ್ನು ಪಡೆದುಕೊಂಡಿದ್ದೇನೆ ಇದರರ್ಥ ಇದು ಸಾಕಷ್ಟು ಪ್ರೌಢ ಸಂಶೋಧನಾ ಕ್ಷೇತ್ರವಾಗಿದೆ ಬಲಭಾಗದಲ್ಲಿ ನೀವು ಈ ಫಲಿತಾಂಶಗಳನ್ನು ದಿನಾಂಕ ಆಧಾರಗಳು ಮತ್ತು ಪ್ರಸ್ತುತತೆಗಳಿಂದ ವಿಂಗಡಿಸಬಹುದು ಮತ್ತು ಈ 3 ಚುಕ್ಕೆಗಳಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಹೆಚ್ಚಿನ ವಿಧಾನಗಳನ್ನು ವಿಂಗಡಿಸಲು ದಿನಾಂಕದ ಹುಡುಕಾಟದ ವಿಲೋಮವನ್ನು ನೀವು ಪಡೆಯಬಹುದು ಮೂಲಭೂತವಾಗಿ ಇಲ್ಲಿ ಹಳೆಯ ಕಾಗದವು ಮೇಲ್ಭಾಗದಲ್ಲಿ ಬರುತ್ತಿದೆ ಮತ್ತು ಮೊದಲ ಲೇಖಕ ಹಿಂದಕ್ಕೆ ಮತ್ತು ಮುಂದಕ್ಕೆ ಬೇರ್ಪಡಿಸುವ ಆದೇಶ ಮತ್ತು ಮೂಲ ಶೀರ್ಷಿಕೆಯನ್ನು ಹುಡುಕುತ್ತದೆ ಮತ್ತು ನಾವು ಈ ಪಟ್ಟಿಯಿಂದ ನಮಗೆ ಅಗತ್ಯವಿರುವ ಉಲ್ಲೇಖ ಐಟಂಗಳನ್ನು ಹೇಗೆ ಸಂಗ್ರಹಿಸಬಹುದು ಫಲಿತಾಂಶಗಳನ್ನು ವಿಂಗಡಿಸುವ ಪ್ರತಿ ವಿಧಾನಕ್ಕೂ ನಾವು ಮಾಡಬೇಕಾದದ್ದು ನಮ್ಮ ಸಾಹಿತ್ಯದ ಸಮೀಕ್ಷೆಗೆ ಆ ಐಟಂಗಳ ವಿರುದ್ಧ ಪೆಟ್ಟಿಗೆಯನ್ನು ಪರಿಶೀಲಿಸುವ ಮೂಲಕ ನಾವು ಆಲೋಚಿಸಬೇಕು ಎಂಬುದನ್ನು ಆಯ್ಕೆ ಮಾಡಬೇಕು ನಂತರ ಈ ಬಟನ್ಗಳನ್ನು ಸೇರಿಸಲು ಪಟ್ಟಿ ಮಾಡಲು ನಾವು ಕ್ಲಿಕ್ ಮಾಡಿದಾಗ ನಮ್ಮ ಪಟ್ಟಿ ಬೇಕು ನಂತರ ನೀವು ಈ ಪಟ್ಟಿಗಾಗಿ ಹೊಸ ಹೆಸರನ್ನು ರಚಿಸಲು ಬಯಸಿದರೆ ಹೊಸ ಪಟ್ಟಿಯ ಪಟ್ಟಿಯ ಹೆಸರನ್ನು ನಮೂದಿಸುವ ಐಟಂ ಅನ್ನು ಕ್ಲಿಕ್ ಮಾಡಬಹುದು ಅಥವಾ ನಾವು ಇದೀಗ ರಚಿಸಲಾಗಿರುವ ಅಸ್ತಿತ್ವದಲ್ಲಿರುವ ಪಟ್ಟಿಯಲ್ಲಿ ಅವರನ್ನು ಸೇರಿಸಬಹುದು ಪಟ್ಟಿಗೆ ಸೇರಿಸಲಾದ ಐಟಂಗಳ ಸಂಖ್ಯೆ ತೋರಿಸಲಾಗುತ್ತದೆ ಮತ್ತು ನಾವು ಹುಡುಕುತ್ತಿರುವುದನ್ನು ನಾವು ಪರಿಶೀಲಿಸಬೇಕು ಮತ್ತು ಒಮ್ಮೆ ನಾವು ಸಂಗ್ರಹಿಸುವಿಕೆಯೊಂದಿಗೆ ಮಾಡಲಾಗುತ್ತದೆ ಒಮ್ಮೆ ನಾವು ಲಿಂಕ್ ವೀಕ್ಷಣೆ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ನಿಮ್ಮ ಉಳಿಸಿದ ಪಟ್ಟಿಯನ್ನು ನಿರ್ವಹಿಸಬಹುದು ಇದರಿಂದಾಗಿ ನಾವು ಡೇಟಾವನ್ನು ಸಂಗ್ರಹಿಸುವಲ್ಲಿ ಮೂರು ಹಂತದ ಪ್ರಕ್ರಿಯೆಗೆ ಹೋಗಬಹುದು ನಾನು ಅವುಗಳನ್ನು ಇಲ್ಲಿ ವಿವರಿಸುತ್ತಿದ್ದೇನೆ ನೀವು ಸಂಗ್ರಹಿಸಲು ಬಯಸುವ ಆ ಲೇಖನಗಳನ್ನು ಗುರುತಿಸಲು ಈ ಕ್ಲಿಕ್ ಗುಂಡಿಗಳನ್ನು ನೀವು ಬಳಸಬಹುದು ಮತ್ತು ನಂತರ ಉಳಿಸಿದ ಪಟ್ಟಿ ಗುಂಡಿಯನ್ನು ಕ್ಲಿಕ್ ಮಾಡಿ ಮತ್ತು ಅದು ಸಂವಾದವನ್ನು ತೆರೆಯುತ್ತದೆ ನೀವು ಈ ಐಟಂಗಳನ್ನು ಹೊಸ ಪಟ್ಟಿ ಅಥವಾ ಅಸ್ತಿತ್ವದಲ್ಲಿರುವ ಪಟ್ಟಿಯಂತೆ ಉಳಿಸಲು ಬಯಸುತ್ತೀರಿ ನೀವು ಸರಿಯಾದ ಆಯ್ಕೆ ಮಾಡಬಹುದು ಮತ್ತು ಉಳಿಸಿದ ಪಟ್ಟಿಯಲ್ಲಿ ಕ್ಲಿಕ್ ಮಾಡಿ ಮತ್ತು ಆ ಐಟಂಗಳು ನಿಮ್ಮ ಪಟ್ಟಿಯಲ್ಲಿರುತ್ತವೆ ಮತ್ತು ಆ ಪಟ್ಟಿಗಳನ್ನು ನಿಮಗೆ ಇಲ್ಲಿ ತೋರಿಸಲಾಗಿದೆ ಮತ್ತು ಈ ಸಾಹಿತ್ಯಕ್ಕಾಗಿ ನಾನು 2 ನೇ ಆರ್ಎಸ್ಪಿ ಮೆಲ್ಟ್ ಸ್ಪಿನ್ನಿಂಗ್ ಎಂಬ ಹೆಸರನ್ನು ನೀಡಿದ್ದೇನೆ ಮತ್ತು ನೀವು ಉಳಿಸಲು ಈಗ 8 ಪ್ರಕಟಣೆಯನ್ನು ಮಾತ್ರ ಗುರುತಿಸಿದ್ದೇವೆ ನೀವು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ಈಗ ನಾವು ಗುರುತಿಸಿದ ಆ ಅಂಶಗಳನ್ನು ನೋಡಬಹುದು ಮತ್ತು ಅವುಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಅವುಗಳನ್ನು ರಫ್ತು ಮಾಡಲು ಈಗ ಪ್ರಕ್ರಿಯೆ ಏನು ಇದು ತುಂಬಾ ನೇರವಾದದ್ದು ವಿಭಿನ್ನ ರೀತಿಯಲ್ಲಿ ವಿಂಗಡಿಸಲು ಮತ್ತು ಪ್ರಮುಖ ಪ್ರಕಟಣೆಯನ್ನು ಗುರುತಿಸಲು ನಾವು ಪ್ರಯತ್ನಗಳನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇವುಗಳೆಲ್ಲವೂ ನಮ್ಮ ಸಾಹಿತ್ಯ ಸಮೀಕ್ಷೆಗಾಗಿ ಆಯ್ಕೆಮಾಡಬಹುದು ಆದ್ದರಿಂದ ನೀವು ಈ ಗುಂಡಿಯನ್ನು ಕ್ಲಿಕ್ ಮಾಡಬಹುದು ಅಲ್ಲಿ ನೀವು ಗುರುತಿಸಿದ ಎಲ್ಲಾ ಐಟಂಗಳನ್ನು ನೀವು ಆಯ್ಕೆ ಮಾಡಬಹುದು ನೀವು ಮೂಲತಃ ಮಾಡಿದ ಹುಡುಕಾಟಕ್ಕಾಗಿ ಎಲ್ಲಾ ಐಟಂಗಳನ್ನು ಆಯ್ಕೆ ಮಾಡಲಾಗುವುದಿಲ್ಲ ಆದರೆ ನೀವು ಆಯ್ಕೆ ಮಾಡಿದ ಮತ್ತು ನಿಮ್ಮ ಪಟ್ಟಿಗೆ ಸೇರಿಸಿದಂತಹವುಗಳಿಗೆ ಮಾತ್ರ ಇದು ಆಯ್ಕೆಯಾಗುವುದಿಲ್ಲ ಆದ್ದರಿಂದ ಮೊದಲಿಗೆ ನಾವು ಎಲ್ಲವನ್ನು ಆಯ್ಕೆ ಮಾಡುತ್ತೇವೆ ಎರಡನೆಯದು ರಫ್ತು ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅದು ಇಲ್ಲಿ ಸಂವಾದವನ್ನು ತೆರೆಯುತ್ತದೆ ಸಂಭಾಷಣೆ ಸಾಕಷ್ಟು ವಿಸ್ತಾರವಾಗಿದೆ ಸಂಭಾಷಣೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಡೇಟಾದ ಸ್ವರೂಪವನ್ನು ನಾವು ಆರಿಸಬೇಕು ಸ್ವರೂಪವನ್ನು RIS ಸ್ವರೂಪ ಎಕ್ಸೆಲ್ ಬಿಬಿಟಿಕ್ಸ್ ಅಥವಾ ಪಠ್ಯ ಸ್ವರೂಪದ CSV ಫಾರ್ಮ್ಯಾಟ್ ಎಂದು ಆಯ್ಕೆ ಮಾಡಬಹುದು ನಾನು BibTeX ಸ್ವರೂಪವನ್ನು ಆಯ್ಕೆ ಮಾಡಲು ಸಲಹೆ ನೀಡುತ್ತೇನೆ ಏಕೆಂದರೆ ಅದು ಅನೇಕ ಉಲ್ಲೇಖ ನಿರ್ವಹಣೆ ಸಾಫ್ಟ್ವೇರ್ಗಾಗಿ ಸ್ಥಳೀಯ ಸ್ವರೂಪವಾಗಿದೆ ಮತ್ತು ಅದನ್ನು ನಂತರ ಇತರ ಸ್ವರೂಪಗಳಿಗೆ ಪರಿವರ್ತಿಸಬಹುದು ಈ BibTeX ಫಾರ್ಮ್ಯಾಟ್ಗೆ ನೀವು ಯಾವ ಮಾಹಿತಿಯನ್ನು ತೆಗೆದುಕೊಳ್ಳಬೇಕೆಂದು ಬಯಸುತ್ತೀರೋ ಇಲ್ಲಿ ಮತ್ತೊಮ್ಮೆ ಲಭ್ಯವಿರುತ್ತದೆ ನೀವು ಡ್ರಾಪ್ ಡೌನ್ ಮೆನುವಿನ ಮೇಲೆ ಕ್ಲಿಕ್ ಮಾಡಬಹುದು ಮತ್ತು ನಾನು ಆಲೋಚನೆಗಳನ್ನು ಮತ್ತು ಅಮೂರ್ತ ಮಾಹಿತಿಯನ್ನು ಸಲಹೆ ಮಾಡುತ್ತಿರುವುದರಿಂದ ನೀವು ಆಗಾಗ್ಗೆ ಅಮೂರ್ತತೆಯನ್ನು ಓದುವುದು ಬಹಳ ಮುಖ್ಯ ಏಕೆಂದರೆ ನೀವು ಪೂರ್ಣ ಪ್ರಕಟಣೆಗೆ ಹೋಗಲು ಅಗತ್ಯವಿರುವ ಈ ಪ್ರಕಟಣೆಗಳ ನಡುವೆ ನಾವು ಗುರುತಿಸಬಹುದು ಒಮ್ಮೆ ನೀವು ಇಲ್ಲಿ ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ನಂತರ ನೀವು ಇಲ್ಲಿ ರಫ್ತು ಮಾಡುವ ಬಟನ್ ಅನ್ನು ಕ್ಲಿಕ್ ಮಾಡಬಹುದು ಈ ಡೇಟಾವನ್ನು ನಿಮ್ಮ ಡೆಸ್ಕ್ಟಾಪ್ಗೆ ಬಿಬೈಟ್ಎಕ್ಸ್ ಫೈಲ್ ಆಗಿ ರಫ್ತು ಮಾಡಲು ಮತ್ತು ನಿಮ್ಮ ಡೆಸ್ಕ್ಟಾಪ್ಗೆ ನಿಮ್ಮ ಡೆಸ್ಕ್ಟಾಪ್ ಫೋಲ್ಡರ್ನಲ್ಲಿ ಉಳಿಸಬಹುದಾದ ಫೈಲ್ ಆಗಿ ನಿಮ್ಮ ಡೆಸ್ಕ್ಟಾಪ್ಗೆ ಬರುತ್ತವೆ ಸರಿ ಇಲ್ಲಿ ನಾವು ಮಾಡಿದ ಸಾರಾಂಶವು ನೀವು ಆಯ್ಕೆ ಮಾಡಿದ ಮತ್ತು ಉಳಿಸಿದ ಎಲ್ಲಾ ಐಟಂಗಳನ್ನು ವೀಕ್ಷಿಸಲು ಪಟ್ಟಿಯ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಎಲ್ಲಾ ಐಟಂಗಳನ್ನು ಆಯ್ಕೆ ಮಾಡಲು ಎಲ್ಲಾ ಐಟಂಗಳ ಮೊದಲ ಕಾಲಮ್ನ ಮೇಲ್ಭಾಗದಲ್ಲಿರುವ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಪಾಪ್ ಅಪ್ ಸಂವಾದವನ್ನು ತೆರೆಯಲು ರಫ್ತು ಲಿಂಕ್ ಅನ್ನು ಕ್ಲಿಕ್ ಮಾಡಿ BibTeX ಫಾರ್ಮ್ಯಾಟ್ ಆಧಾರಗಳ ಮತ್ತು ಅಮೂರ್ತತೆಗಳನ್ನು ಆರಿಸಿ ಮತ್ತು ಸ್ಕೋಪಸ್ ಡಾಟ್ ಬೈಬ್ ಎಂಬ ಫೈಲ್ನಂತೆ ಫಲಿತಾಂಶಗಳನ್ನು ಉಳಿಸಲು ಬಟನ್ ಅನ್ನು ರಫ್ತು ಮಾಡಿ ಅರ್ಥಪೂರ್ಣವಾದ ಫೈಲ್ಗೆ ಮರುಹೆಸರಿಸಲು ನಿಮ್ಮ ಡೌನ್ಲೋಡ್ ಫೋಲ್ಡರ್ಗೆ ಹೋಗಿ ಉದಾಹರಣೆಗೆ ನೀವು ಬರೆದಿರುವ ಪಟ್ಟಿಯಂತೆ ನೀವು ಅದೇ ಹೆಸರನ್ನು ನೀಡಬಹುದು ಮತ್ತು ನೀವು ನಂತರ ಅದನ್ನು ಹುಡುಕುವ ಸುರಕ್ಷಿತ ಸ್ಥಳದಲ್ಲಿ ಸಂಗ್ರಹಿಸಬಹುದು ಈ ಫೈಲ್ ಹೇಗೆ ಕಾಣುತ್ತದೆ ನಾವು ಸೈನ್ಸ್ನ ವೆಬ್ನಲ್ಲಿ ಮಾಡಿದ ಇತರ ಪ್ರದರ್ಶನಕ್ಕೆ ಹೋಲುತ್ತದೆ ನೋಟ್ ಪ್ಯಾಡ್ನಲ್ಲಿ ಇದನ್ನು ಬಯಸುತ್ತೀರಿ ಪ್ರತಿ ಐಟಂ ಚಿಹ್ನೆ ಮತ್ತು ಲೇಖನ ಪ್ರಕಾರ ಮತ್ತು ಮಾನವ ಓದಬಲ್ಲ ಡೇಟಾವನ್ನು ಹೊಂದಿರುತ್ತದೆ ASCII ಸ್ವರೂಪದಲ್ಲಿ ಪೂರ್ಣ ಪಠ್ಯ ಲಭ್ಯವಿದೆ ನೀವು ಅದನ್ನು ಇಲ್ಲಿ ಓದಬಹುದು ಬೇರೆ ಬೇರೆ ಬೈಬ್ಲಿಗ್ರಾಫಿಕ್ ವಸ್ತುಗಳನ್ನು ಕತ್ತರಿಸಿ ಅಂಟಿಸಲು ನೀವು ನೋಟ್ಪಾಡ್ ಅನ್ನು ಬಳಸಬಹುದು TeXmaker ನಲ್ಲಿ ಇದು ವಿಭಿನ್ನ ಕ್ಷೇತ್ರಗಳಿಂದ ಅಂದವಾಗಿ ಆಯೋಜಿಸಲ್ಪಟ್ಟಂತೆ ಕಾಣುತ್ತದೆ ಟೆಕ್ಸ್ವರ್ಕ್ಸ್ನಲ್ಲಿ ಇದು ಮತ್ತೊಮ್ಮೆ ಸಂಘಟಿತವಾಗಿ ಕಾಣುತ್ತದೆ ಈ ಎರಡು ಉಪಕರಣಗಳು ಟೆಕ್ಸ್ವರ್ಕ್ಸ್ ಮತ್ತು ಟೆಕ್ಸ್ಮೇಕರ್ ಅನ್ನು ನೀವು ಸ್ಥಾಪಿಸಲು ಎಲ್ಲಾ ಪ್ಲಾಟ್ಫಾರ್ಮ್ಗಳಿಗೆ ಉಚಿತವಾಗಿ ಲಭ್ಯವಿದೆ ಮತ್ತು ನಂತರ ನನ್ನ ಮೆಚ್ಚಿನವು JabRef ಆಗಿದ್ದು ಇದು ಸಾಹಿತ್ಯ ಡೇಟಾವನ್ನು ಸ್ಪ್ರೆಡ್ಶೀಟ್ ಎಂದು ತೋರಿಸಲು ಅವಕಾಶ ನೀಡುತ್ತದೆ ಮತ್ತು ಇಲ್ಲಿ ನಾವು ನೋಡಬಹುದು ಮತ್ತು ನಾವು ಈ ಯಾವುದೇ ಐಟಂಗಳನ್ನು ಗುರುತಿಸಬಹುದು ಸಂಪಾದಿಸಲು ಡಬಲ್ ಕ್ಲಿಕ್ ಮಾಡಿ ಮತ್ತು ಟಿಪ್ಪಣಿಗಳನ್ನು ಸೇರಿಸಿ ಮತ್ತು ನಾವು ಅಮೂರ್ತತೆಯನ್ನು ಸ್ವತಃ ಸಾಫ್ಟ್ವೇರ್ನಲ್ಲಿ ಓದಬಹುದು ಮತ್ತು ನೀವು ಡೇಟಾವನ್ನು ಬಹು ಸ್ವರೂಪಗಳಲ್ಲಿ ರಫ್ತು ಮಾಡಬಹುದು ಮತ್ತು ಈ ಬೈಬ್ ಫೈಲ್ಗಳನ್ನು ನಾವು ಹೇಗೆ ಸಂಪಾದಿಸಬಹುದು ನಮಗೆ ಯಾವಾಗಲೂ ರೆಫರ್ಮೇಷನ್ ಮ್ಯಾನೇಜರ್ ಬೇಕು ಮತ್ತು ನಾನು ಮುಕ್ತ ಮೂಲ ಮತ್ತು ಮುಕ್ತವಾಗಿರುವ ಕಾರಣ ಇದು ಜಬ್ರೀಫ್ ಅನ್ನು ಸೂಚಿಸುತ್ತದೆ ಮತ್ತು ಅದು ಕಾಣಿಸಿಕೊಂಡಂತೆ ಸ್ಪ್ರೆಡ್ಶೀಟ್ ಹೊಂದಿದೆ ಮತ್ತು JabRef ನಿಮಗೆ ಟಿಪ್ಪಣಿಗಳನ್ನು ಸೇರಿಸಲು ವಿಭಿನ್ನ ಫೈಲ್ಗಳನ್ನು ವಿಲೀನಗೊಳಿಸಬಹುದು ಮತ್ತು ವಿಭಿನ್ನ ಸ್ವರೂಪಗಳನ್ನು ರಫ್ತು ಮಾಡುವ ಸಾಧ್ಯತೆಯನ್ನು ನೀಡುತ್ತದೆ ಹೆಚ್ಚು ಮುಖ್ಯವಾದುದು ಈ ಫೈಲ್ಗಳು ನಿಮ್ಮ ಡೆಸ್ಕ್ಟಾಪ್ನಲ್ಲಿಯೇ ಇರುತ್ತವೆ ಇದರರ್ಥ ನೀವು ಈ ಐಟಂಗಳನ್ನು ನಿಮ್ಮ ಸ್ವಂತ ವೇಗದಲ್ಲಿ ಆಫ್ಲೈನ್ನಲ್ಲಿ ಹೋಗಬಹುದು ಮತ್ತು ನೀವು ಪೂರ್ಣ ಪಠ್ಯವನ್ನು ಓದಬೇಕೆಂದಿರುವ ಈ ಪೇಪರ್ಸ್ನಲ್ಲಿರುವವರನ್ನು ಗುರುತಿಸಬಹುದು ಮತ್ತು ಈ ಗ್ರಂಥಸೂಚಿ ಡೇಟಾವನ್ನು ನಾವು ಏಕೆ ರಫ್ತು ಮಾಡಬೇಕೆಂಬುದು ಮತ್ತೆ ತರ್ಕವು ನಾವು ಸೈನ್ಸ್ ಪ್ರದರ್ಶನದ ವೆಬ್ನಲ್ಲಿ ತೋರಿಸಿರುವಂತೆ ಹೋಲುತ್ತದೆ ಸ್ಕೋಪಸ್ ನೇರವಾಗಿ ನೀವು ಡೇಟಾವನ್ನು ಬಿಬ್ ಫೈಲ್ನಂತೆ ನೀಡುತ್ತವೆ ಮತ್ತು ನಿಮ್ಮ ಲೇಖನವನ್ನು ರಚಿಸಲು ಈ ಬಿಬ್ ಫೈಲ್ ಲಾಟೆಕ್ಸ್ ಸಾಫ್ಟ್ವೇರ್ ಅನ್ನು ಬಳಸಬಹುದು ನೀವು ಬಿಬ್ ಫೈಲ್ ಅನ್ನು XML ಫೈಲ್ಗೆ ಪರಿವರ್ತಿಸಲು JabRef ಸಾಫ್ಟ್ವೇರ್ ಅನ್ನು ಬಳಸಬಹುದು ಇದನ್ನು ನಿಮ್ಮ ಲೇಖನವನ್ನು ರಚಿಸಲು Microsoft Office ನಲ್ಲಿ ಬಳಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಸ್ಕೋಪಸ್ನಂತಹ ಉಲ್ಲೇಖದ ದತ್ತಸಂಚಯದಲ್ಲಿ ಸಾಹಿತ್ಯ ಸಮೀಕ್ಷೆಯನ್ನು ನಿರ್ವಹಿಸಬಹುದು ಡೇಟಾವನ್ನು ರಫ್ತು ಮಾಡಿ ಮತ್ತು ನೇರವಾಗಿ ನಿಮ್ಮ ಲೇಖನವನ್ನು ಉತ್ಪಾದಿಸಲು LaTex ಅಥವಾ Microsoft Office ನಂತಹ ಟೈಸ್ಸೆಟ್ಟಿಂಗ್ ಸಾಫ್ಟ್ವೇರ್ ಅನ್ನು ಬಳಸಿ ಲೇಖನದ ಕೊನೆಯಲ್ಲಿ ಉಲ್ಲೇಖಗಳು ಸಹ ನೀವು ಮಾಡಬಹುದು ನಿಮ್ಮ ಪ್ರಬಂಧಕ್ಕಾಗಿ ಇದನ್ನು ಬಳಸಿ